ಶುಭೋದಯ ಶಕ್ತಿ ಸಂರಕ್ಷಣೆ ಮತ್ತು ನಿರುಪಯುಕ್ತ ಉಷ್ಣಶಕ್ತಿ ಮರುಬಳಕೆಯ ತರಗತಿಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಇಂಧನ ಎಕನಾಮಿಕ್ಸ್ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸಲಿದ್ದೇವೆ ಮತ್ತು ಹಿಂದಿನ ತರಗತಿಯಲ್ಲಿ ಎಲ್ ಸಿ ಓ ಇ ಬಗೆಗಿನ ಪರಿಕಲ್ಪನೆಯನ್ನು ಹೊಂದಿದ್ದೇವೆ ಇದು ಲೆವಲೈಸ್ಡ್ ಕಾಸ್ಟ್ ಆಫ್ ಎನರ್ಜಿ ಆಗಿದೆ ನಾವು ಯುಕೆ ಸರ್ಕಾರದ ವ್ಯಾಖ್ಯಾನವನ್ನು ನೋಡುತ್ತಿದ್ದೇವೆ ಅದು ಜೆನೆರಿಕ್ ಪ್ಲಾಂಟ್ನ ಒಟ್ಟು ಸ್ಥಾಪನೆ ಮತ್ತು ನಿರ್ವಹಣಾ ವೆಚ್ಚಗಳ ನಿವ್ವಳ ಪ್ರಸ್ತುತ ಮೌಲ್ಯ ಭಾಗಿಸು ಅದರ ಆಪರೇಟಿಂಗ್ ಸೈಕಲ್ನಲ್ಲಿ ಅಥವಾ ಅದರ ಆಪರೇಟಿಂಗ್ ಲೈಫ್ನಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ನ ನಿವ್ವಳ ಪ್ರಸ್ತುತ ಮೌಲ್ಯ ಆಗಿದೆ ಇಂದು ನಾವು ಏನು ಮಾಡುತ್ತೇವೆಂದರೆ ನಾವು ಎಲ್ ಸಿ ಓ ಇ ಯ ಕೆಲವು ವ್ಯಾಖ್ಯಾನಗಳನ್ನು ನೋಡಲಿದ್ದೇವೆ ಅಥವಾ ನಾವು ಎಲ್ ಸಿ ಓ ಇ ಅನ್ನು ಹೇಗೆ ಬರೆಯುತ್ತೇವೆ ಎಂಬುದನ್ನು ನೋಡುತ್ತೇವೆ ಎಲ್ ಸಿ ಓ ಇ ಅನ್ನು ಈ ರೀತಿ ಸರಳವಾದ ಅಂಶಗಳನ್ನು ಬಳಸಿ ಬರೆಯಬಹುದು ಇದು ಒಂದು ಅನುಪಾತವಾಗಿದೆ ಇದು 1 ಕಿಲೋವ್ಯಾಟ್ ಗಂಟೆ ವಿದ್ಯುತ್ತನ್ನು ಉತ್ಪಾದಿಸಲು ತಗಲುವ ವೆಚ್ಚವಾಗಿದೆ ಅಂಶದಲ್ಲಿ ನಾವು ವೆಚ್ಚಗಳನ್ನು ಬರೆಯಬೇಕು ಮತ್ತು ಜೀವನ ಚಕ್ರವು 1 ರಿಂದ ಎನ್ ವರ್ಷಗಳವರೆಗೆ ಹೋಗುತ್ತದೆ ಎಂದು ಕೊಳ್ಳೋಣ ಎನ್ ಅದರ ಉಪಯುಕ್ತ ಜೀವನವಾಗಿದೆ ನಾನು ಅದನ್ನು ಆರಂಭಿಕ ಅನುಸ್ಥಾಪನಾ ವೆಚ್ಚ ಎಂದು ಬರೆಯುತ್ತೇನೆ ನಾನು ಅದನ್ನು ಐ ಟಿ ಎಂದು ಬರೆಯುತ್ತೇನೆ ನಾನು ಅದನ್ನುಐ 0 ರಿಂದ 1ಎಂದು ಬರೆಯುವ ಬದಲು 0 ರಿಂದ ಎನ್ ಜೊತೆಗೆ ಎಂಟಿ ಜೊತೆಗೆ ಇಂಧನ ಎಫ್ ಟಿ ಎಂದು ಬರೆಯುತ್ತೇನೆ ಇವುಗಳಲ್ಲಿ ಪ್ರತಿಯೊಂದನ್ನು 1 rt ಇದರಿಂದ ಭಾಗಿಸಿದರೆ ನಮಗೇನು ಸಿಗುತ್ತದೆನಾವು ಇದನ್ನು ನಿವ್ವಳ ಪ್ರಸ್ತುತ ಮೌಲ್ಯಕ್ಕೆ ಸಂಬಂಧಿಸಿದ ನಮ್ಮ ಚರ್ಚೆಯಿಂದ ನೆನಪಿಸಿಕೊಳ್ಳುತ್ತೇನೆ ಇಲ್ಲಿ ಆರ್ ರಿಯಾಯಿತಿ ದರವಾಗಿದೆ ಮತ್ತು ಛೇದದಲ್ಲಿ ನಾನು ಉತ್ಪತ್ತಿಯಾಗುವ ಒಟ್ಟು ವಿದ್ಯುಚ್ಛಕ್ತಿಯ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಬರೆಯುತ್ತೇನೆ ಮತ್ತು ಇದು 0 ದಿಂದ ಎನ್ ಗೆ ಹೋಗುತ್ತದೆ ನಾನು Et1 rt ಅನ್ನು ಬರೆಯುತ್ತೇನೆ ಇದು ಎಲ್ ಸಿ ಓ ಇ ಗೆ ಬಹಳ ಸರಳವಾದ ಅಭಿವ್ಯಕ್ತಿಯಾಗಿದೆ ಮತ್ತೆ ನಾನು ಐ ಎಂದರೇನು ಎಂದು ಬರೆಯುತ್ತೇನೆ ಐ ಆರಂಭಿಕ ವೆಚ್ಚ ಆರಂಭಿಕ ಹೂಡಿಕೆಯಾಗಿದ್ದು ಅದು ಸಾಮಾನ್ಯವಾಗಿ 0 ಯಲ್ಲಿದೆ ಎಂ ಇಲ್ಲಿ ನಿರ್ವಹಣೆ ಮತ್ತು ಕಾರ್ಯಾಚರಣೆ ವೆಚ್ಚ ಆಗಿದೆ ಇದನ್ನು ಎಓ ಎಂದು ಬರೆಯಬಹುದು ಎಂದು ನಾನು ಹೇಳುತ್ತೇನೆ ಕ್ಷಮಿಸಿ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಮತ್ತು ಎಫ್ ಇಂಧನ ಮತ್ತು ಈ ಎರಡು ಒಟ್ಟಿಗೆ ಸೇರಿ ವಾರ್ಷಿಕ ನಿರ್ವಹಣಾ ವೆಚ್ಚ ಎಓ ಆಗಿದೆ ಮತ್ತು ಇ ಎಂದರೇನು ಇ ಎಂಬುದು ಉತ್ಪತ್ತಿಯಾಗುವ ಶಕ್ತಿಯಾಗಿದೆ ಮತ್ತು ಇಲ್ಲಿ ನಾವು ಉತ್ಪಾದಿಸಲಿರುವ ಶಕ್ತಿಯ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಪಡೆಯಲು ರಿಯಾಯಿತಿಯನ್ನು ಹಾಕಬೇಕಾಗಿದೆ ನಾವು ಇದನ್ನು 5 ವರ್ಷಗಳ ನಂತರ ಇರಬಹುದಾದ ಮೌಲ್ಯ ಎಂದು ಹೇಳುತ್ತೇವೆ ಇಂದು ನಾನು ಇದನ್ನು ಮಾಡಬೇಕಾದರೆ ಅಂದರೆ ಇಂದು ನಾನು ಎಲ್ ಸಿ ಓ ಇ ಅನ್ನು ಹೇಗೆ ಲೆಕ್ಕ ಹಾಕಲಿದ್ದೇನೆ ಎಂದುಕೊಂಡರೆ ಈ ರೀತಿ ಮಾಡಬೇಕಾಗುತ್ತದೆ ಇದು ಇದರ ಸರಳವಾದ ವ್ಯಾಖ್ಯಾನವೆಂದು ನಾನು ಹೇಳುತ್ತೇನೆ ಇದು ಈ ಹಲವಾರು ಮಾಪನಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ಈಗ ನೀವು ಇದನ್ನು ನೋಡಿದರೆ ನೈಸರ್ಗಿಕ ಅನಿಲ ಅಥವಾ ನೈಸರ್ಗಿಕ ಅನಿಲ ಸ್ಥಾವರದ ಬಗ್ಗೆ ಮಾತನಾಡಿದರೆ ನನಗೆ ಇದನ್ನು ನಡೆಸಲು ಇಂಧನ ಬೇಕು ಆದ್ದರಿಂದ ಈ ಎಫ್ ನಂತರದ ವರ್ಷಗಳಲ್ಲಿ ಗಮನಾರ್ಹ ಮೊತ್ತವಾಗಲಿದೆ ಆರಂಭಿಕ ಹೂಡಿಕೆಯ ವೆಚ್ಚ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಆದರೆ ಸೌರ ಸ್ಥಾವರಕ್ಕೆ ಹೋಲಿಸಿದಾಗ ಈ ಐ ಸೌರ ಸ್ಥಾವರಕ್ಕೆ ತುಂಬಾ ಹೆಚ್ಚಾಗಿ ಹೆಚ್ಚಾಗಿರುತ್ತದೆ ಆದರೆ ಎಫ್ ಕಡಿಮೆ ಇರುತ್ತದೆ ಇದನ್ನು ನೆನಪಿಡಿ ನಾನು ಅದನ್ನು ಪ್ರತಿ ವರ್ಷ ಮಾಡುತ್ತಿರುವ ಹೂಡಿಕೆಯಂತೆ ಇರಿಸಿದ್ದೇನೆ ಆದರೆ ಇದು ಮಾನ್ಯವಾಗಿರುವುದಿಲ್ಲ ಯಾವಾಗ ಎಂದರೆ ನಿಮ್ಮ ಪ್ಲಾಂಟ್ಗೆ ಇತರ ವೈಶಿಷ್ಟ್ಯಗಳನ್ನು ಪ್ರತಿ ವರ್ಷ ಅದರ ಜೀವನ ಅಥವಾ ಅದರ ಜೀವನದ ಮೊದಲ ಕೆಲವು ವರ್ಷಗಳವರೆಗೆ ಸೇರಿಸುವುದನ್ನು ಮುಂದುವರಿಸದ ಹೊರತು ಅದು ಮಾನ್ಯವಾಗಿರುವುದಿಲ್ಲ ಆದರೆ ಸಾಮಾನ್ಯವಾಗಿ ನಾನು t ಇದರ ಗಮನಾರ್ಹ ಮೌಲ್ಯ 0 ಗೆ ಸಮನಾಗಿ ಹೊಂದಿರುತ್ತೇನೆ ಮತ್ತು ಅದರ ನಂತರ ಕೇವಲ ಗಮನಾರ್ಹವಾದ ಮೌಲ್ಯವೇನು ಇರುವುದಿಲ್ಲ ನಾನು ಹೇಳಿದಂತೆ ನೀವು ವೈಶಿಷ್ಟ್ಯಗಳನ್ನು ಸೇರಿಸುವುದನ್ನು ಮುಂದುವರಿಸಲು ಅಥವಾ ವರ್ಷಗಳಲ್ಲಿ ನಿಮ್ಮ ಪ್ಲಾಂಟ್ ಅನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ನಾನು ಹೇಳಿದಂತೆ ನಾನು ಸ್ವಲ್ಪ ಮೌಲ್ಯವನ್ನು 1 2 3 4 5 ಮತ್ತು ಹೀಗೆ ಈ ವರ್ಷಗಳಲ್ಲಿ ಹೊಂದಿರುತ್ತೇನೆ ಇದು ಒಂದು ಮಾರ್ಗ ಆಗಿದೆ ಹಾಗಾದರೆ ಇಲ್ಲಿ ಯೂನಿಟ್ ಯಾವುದು ನಾನು ಈ ಯೂನಿಟ್ಅನ್ನು ನೋಡಿದರೆ ಮೇಲಿನದು ಇದರ ವೆಚ್ಚವಾಗಿದೆ ಇದು ಡಾಲರ್ ಅಥವಾ ರೂಪಾಯಿಗಳು ಅಥವಾ ಬೇರೆ ಯಾವುದಾದರೂ ಹಣದ ಯೂನಿಟ್ ಆಗಿರುತ್ತದೆ ಮತ್ತು ಕೆಳಭಾಗವು ಕಿಲೋವ್ಯಾಟ್ ಗಂಟೆಯಾಗಲಿದೆ ಇದು ಎಲ್ ಸಿ ಓ ಇ ಯ ಘಟಕವಾಗಿದ್ದು ಇದು ಪ್ರತಿ ಕಿಲೋವ್ಯಾಟ್ ಗಂಟೆಗೆ ಡಾಲರ್ ಅಥವಾ ಮೆಗಾವ್ಯಾಟ್ ಗಂಟೆಗೆ ಡಾಲರ್ ಆಗಿದೆ ಅಥವಾ ಅದು ಪ್ರತಿ ಕಿಲೋವ್ಯಾಟ್ ಗಂಟೆಗೆ ಪೌಂಡ್ ಆಗಿರಬಹುದು ಮತ್ತು ಅದು ಪ್ರತಿ ಕಿಲೋವ್ಯಾಟ್ ಗಂಟೆಗೆ ರೂಪಾಯಿಗಳಾಗಿರಬಹುದು ಮತ್ತು ಅದರ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಎಲ್ ಸಿ ಓ ಇ ಯ ಹೆಚ್ಚು ಸಂಕೀರ್ಣವಾದ ವ್ಯಾಖ್ಯಾನವನ್ನು ನೋಡಬಹುದು ಮತ್ತು ಅದು ಕೂಡ ಇದೆ ಮೊದಲು ನಾನು ಇದನ್ನು ಬರೆಯುತ್ತೇನೆ ಮತ್ತು ನಂತರ ಪ್ರತಿಯೊಂದನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ ನಾನು ಮೊದಲು ಅಂಶವನ್ನು ಬರೆಯುತ್ತೇನೆ ಮತ್ತು ನಾನು ಹೇಳುತ್ತೇನೆ I Ʃ ಮತ್ತೆ ಆರ್ ಕ್ಷಮಿಸಿ ಆರ್ ಅಲ್ಲ ಟಿ 1 ರಿಂದ ಎನ್ ಸವಕಳಿ ವೆಚ್ಚವನ್ನು 1 rt ಪಟ್ಟು ತೆರಿಗೆ ದರದಿಂದ ಭಾಗಿಸಿದಾಗಈ ಪ್ರತಿಯೊಂದರ ಅರ್ಥವನ್ನು ನಾನು ನಂತರ ವಿವರಿಸುತ್ತೇನೆ ಮತ್ತು ಸರಾಸರಿಯ ಜೊತೆಗೆ ಮತ್ತೆ Ʃ ಟಿ 1 ರಿಂದ ಎನ್ LP 1 r t Ʃ 1 ರಿಂದ n ಇಂಟ್ ಅಥವಾ ಬಡ್ಡಿ ದರದ TR 1 rn ಪ್ಲಸ್ ಕ್ಷಮಿಸಿ ಮುಂದೆ ಬರೆಯಲು ನನಗೆ ಸ್ಥಳಾವಕಾಶದ ಕೊರತೆ ಆಗುತ್ತಿದೆಆದ್ದರಿಂದ ನಾನು ಕೆಳಗೆ ಬರೆಯುತ್ತೇನೆ ಕ್ಷಮಿಸಿ ಇದು ಇಲ್ಲಿಗೆ ಬರಲಿದೆ ಪ್ಲಸ್ Ʃ ಮತ್ತೆ ಟಿ 1 ರಿಂದ ಎನ್ ವಾರ್ಷಿಕ ನಿರ್ವಹಣಾ ವೆಚ್ಚ 1 rn ಮತ್ತು ನಂತರ ಮೈನಸ್ ಸಾಲ್ವೇಜ್ ಮೌಲ್ಯ1 rn ಆಗುತ್ತದೆ ಮತ್ತು ಛೇದಕ್ಕೆ ಏನು ಆಗುತ್ತದೆ ಏನಾಗುತ್ತದೆ ಎಂದರೆ ಟಿ 1 ರಿಂದ ಎನ್ ಆರಂಭಿಕ ಕಿಲೋವ್ಯಾಟ್ ಗಂಟೆ ಬಾರಿ 1 ಮೈನಸ್ ವ್ಯವಸ್ಥೆಯ ಅವನತಿಯ ವೆಚ್ಚ 1 rn ನಿಂದ ಭಾಗಿಸಲಾಗಿದೆ ಕ್ಷಮಿಸಿ ಇದು ಸ್ವಲ್ಪ ಜಟಿಲವಾಗಿದೆ ಆದರೆ ನಾನು ಅದನ್ನು ಮತ್ತೆ ಬರೆಯುತ್ತೇನೆ ಅಥವಾ ಈ ಪ್ರತಿಯೊಂದು ಅಂಶಗಳನ್ನು ಮತ್ತೆ ಹೇಳುತ್ತೇನೆ ಇದರಿಂದ ನೀವು ಸರಿಯಾಗಿ ಅರ್ಥಮಾಡಿಕೊಂಡು ಅನುಸರಿಸಬಹುದು ಮೊದಲ ಅಂಶವೆಂದರೆ ಐ ಮತ್ತು ಅದು ನಮಗೆ ತಿಳಿದಿರುತ್ತದೆ ಅದು ನಿಮ್ಮ ಹೂಡಿಕೆಯ ವೆಚ್ಚ ಅಥವಾ ಆರಂಭಿಕ ಹೂಡಿಕೆಯಾಗಿದೆ ನಾನು ಎರಡನೆಯದನ್ನು ಬರೆಯುತ್ತೇನೆ ಅದನ್ನು ಡೆಪ್ ಎಂದು ಕರೆಯಲಾಗುತ್ತದೆ ಡೆಪ್ ಅನ್ನು ಸವಕಳಿ ವೆಚ್ಚ ಎಂದು ಕರೆಯಲಾಗುತ್ತದೆ ಈಗ ಈ ಸಂದರ್ಭದಲ್ಲಿ ಪ್ರತಿಯೊಂದು ಸ್ವತ್ತುಗಳು ಈ ಪ್ಲಾಂಟ್ನ ಉಪಕರಣಗಳು ಇತ್ಯಾದಿಗಳು ಸಮಯದೊಂದಿಗೆ ಸವಕಳಿ ಹೊಂದುತ್ತವೆ ಇಂದು ಐ ಎಂಬುದರ ಮೌಲ್ಯವು ಏನಾಗಿದೆ ಅದು ಮುಂದೆ ಇದೇ ಆಗಿರುವುದಿಲ್ಲ ನಮಗೆ ತಿಳಿದಿದೆ ಸವಕಳಿ ಇರುವುದರಿಂದ ಹಳೆಯ ಉತ್ಪನ್ನವು ಹೊಸ ಉತ್ಪನ್ನಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟವಾಗುತ್ತದೆ ಏನಾಗುತ್ತದೆ ಎಂದರೆ ತೆರಿಗೆ ನಿಯಮಗಳು ತೆರಿಗೆ ಕಾನೂನುಗಳು ಅದಕ್ಕೆ ಅವಕಾಶ ನೀಡುವುದರಿಂದ ಈ ಸವಕಳಿಯಿಂದಾಗಿ ವ್ಯವಹಾರವು ತೆರಿಗೆ ರಿಯಾಯಿತಿಯನ್ನು ಪಡೆಯಬಹುದು ಆದ್ದರಿಂದ ನನ್ನ ಸಲಕರಣೆಗಳು ಈ ಮೌಲ್ಯದಿಂದ ಸವಕಳಿ ಆಗಿದೆ ಎಂದು ನಾನು ತೋರಿಸಿದರೆ ನಾನು ಅದರ ಮೇಲೆ ತೆರಿಗೆ ರಿಯಾಯಿತಿ ಪಡೆಯಬಹುದು ಅದನ್ನು ಕಳೆಯಬೇಕಾಗಿದೆ ಏಕೆಂದರೆ ಅದು ಹಣದ ಒಳಹರಿವು ಆಗಿದೆ ಟಿಆರ್ ಎಂದರೆ ತೆರಿಗೆ ದರ ಆಗಿದೆ ಈ ಅನುಸ್ಥಾಪನೆಯನ್ನು ನಿರ್ಮಿಸಲು ಈ ಸ್ಥಾವರವನ್ನು ನಿರ್ಮಿಸಲು ನಾವು ನಾನು ಸಾಲವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಅದನ್ನು ನಾನು ಮರುಪಾವತಿಸುತ್ತಿದ್ದೇನೆ ಅದು ಸಾಲವಾಗಿದೆ ಇದು ಸಾಲ ಪಾವತಿಯಾಗಿದೆ ಎಲ್ಪಿ ಸಾಲ ಪಾವತಿಯಾಗಿದ್ದು ನಾನು ಬ್ಯಾಂಕಿಗೆ ಮಾಸಿಕ ಕಂತುಗಳನ್ನು ಅಥವಾ ಬ್ಯಾಂಕಿಗೆ ವಾರ್ಷಿಕ ಕಂತುಗಳನ್ನು ಪಾವತಿಸಬೇಕಾಗುತ್ತದೆ ಈಗ ಈ ಸಾಲ ಪಾವತಿಯಿಂದ ನನ್ನ ಸಾಲ ಪಾವತಿಯ ಭಾಗವಾಗಿ ನಾನು ಪಾವತಿಸುವ ಬಡ್ಡಿಯಿಂದಾಗಿ ನಾನು ಸ್ವಲ್ಪ ತೆರಿಗೆ ರಿಯಾಯಿತಿ ಪಡೆಯುತ್ತೇನೆ ಉದಾಹರಣೆಗೆ ನಮ್ಮ ವಸತಿ ಸಾಲದ ಮೇಲೆ ನಾವು ಪಾವತಿಸುವ ಬಡ್ಡಿಯಿಂದಾಗಿ ನಮಗೆ ತೆರಿಗೆ ರಿಯಾಯಿತಿ ದೊರೆಯುತ್ತದೆ ಅದೇ ರೀತಿ ಇಲ್ಲಿ ವ್ಯವಹಾರಗಳಿಗೆ ಸಾಲದ ಪಾವತಿಗಳ ಮೇಲಿನ ಬಡ್ಡಿಯಿಂದಾಗಿ ತೆರಿಗೆ ರಿಯಾಯಿತಿ ಪಡೆಯಲು ಅವಕಾಶವಿದೆ ಎಓ ಇದು ಕಾರ್ಯಾ ನಿರ್ವಹಣಾ ವೆಚ್ಚ ವಾರ್ಷಿಕ ಕಾರ್ಯಾ ನಿರ್ವಹಣಾ ವೆಚ್ಚ ಎಂದು ನಮಗೆ ತಿಳಿದಿದೆ ಎಸ್ವಿ ಸಂರಕ್ಷಣಾ ಮೌಲ್ಯ ಆಗಿದೆ ನಾನು ಪಡೆಯಲು ಹೊರಟಿರುವುದು ಕೊನೆಯಲ್ಲಿನ ಒಳಹರಿವು ಆಗಿದೆ ಮತ್ತು ಆರ್ ರಿಯಾಯಿತಿ ದರವಾಗಿದೆ ನೀವು ಛೇದವನ್ನು ನೋಡಿದರೆ ನಾನು ಬರೆದದ್ದು ಆರಂಭಿಕ ಕಿಲೋವ್ಯಾಟ್ ಗಂಟೆಗಳು ಆಗಿದೆ ಇದು ಪ್ಲಾಂಟ್ನ ರೇಟಿಂಗ್ ಆಗಿದೆ ಆದರೆ ಪ್ಲಾಂಟ್ ಸಮಯದೊಂದಿಗೆ ಕ್ಷೀಣಿಸುವುದಿಲ್ಲ ಇಂದು ನನ್ನ ಪ್ಲಾಂಟ್ 1 ವರ್ಷದ ಅವಧಿಯಲ್ಲಿ ಎಕ್ಸ್ ಗಿಗಾವಾಟ್ ಗಂಟೆಯನ್ನು ನೀಡುತ್ತದೆ ಎಂದು ಹೇಳಿದರೆ 5 ವರ್ಷಗಳ ನಂತರ ಅದು ಕೇವಲ ಇದರ 80 ಆಗಿರಬಹುದು ಏಕೆಂದರೆ ವ್ಯವಸ್ಥೆಯು ಅವನತಿ ಹೊಂದಿದ ಉಪಕರಣಗಳನ್ನು ಹೊಂದಿರುತ್ತದೆ ಅವು ಕ್ಷೀಣಿಸುತ್ತವೆ ಆದ್ದರಿಂದ ನಾನು 5 ವರ್ಷಗಳ ನಂತರ ಅಥವಾ ಯಾವುದೇ ವರ್ಷಗಳ ನಂತರ ಪಡೆಯುತ್ತಿರುವ ಉತ್ಪಾದನೆ ವ್ಯವಸ್ಥೆಯ ಅವನತಿಯ ಕಾರಣದಿಂದಾಗಿ ಅದು ಕಡಿಮೆ ಆಗುತ್ತದೆ ಆದ್ದರಿಂದ ವ್ಯವಸ್ಥೆಯ ಅವನತಿ ಅದನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ಯಾವಾಗ ನೀವು ಉತ್ಪತ್ತಿಯಾಗುವ ಶಕ್ತಿಯನ್ನು ಸೇರಿಸುತ್ತೀರಿ ಮತ್ತು ಆಗ ಈ ಡೇಟಾವನ್ನು ನಾನು ಹೊಂದಿಲ್ಲ ಎಂದು ನೆನಪಿಟ್ಟುಕೊಂಡರೆ ನಾನು ನಿರ್ಮಿಸಲು ಪ್ರಸ್ತಾಪಿಸುತ್ತಿರುವ ಸ್ಥಾವರಕ್ಕೆ ಶಕ್ತಿಯ ವೆಚ್ಚ ಏನೆಂದು ಖಚಿತಪಡಿಸಿಕೊಳ್ಳಲು ನಾನು ಇಂದು ಎಲ್ಸಿಒಇ ಅನ್ನು ಲೆಕ್ಕಹಾಕಲು ಪ್ರಯತ್ನಿಸುತ್ತೇನೆ ನಾನು ಈ ಡೇಟಾವನ್ನು ಹೊಂದಿಲ್ಲ ನಾನು ಏನನ್ನಾದರೂ ಊಹಿಸಿ ನಂತರ ಅದನ್ನು ಲೆಕ್ಕ ಹಾಕುತ್ತೇನೆ ಎಲ್ಸಿಒಇ ಲೆಕ್ಕಾಚಾರದಲ್ಲಿ ಈ ರೀತಿಯ ವಿವಿಧ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬಹುದು ಇದು ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ಅಂಶವನ್ನು ಒಳಗೊಳ್ಳುತ್ತದೆ ಎಂಬ ಅರ್ಥದಲ್ಲಿ ನಾನು ಹೇಳುವುದಕ್ಕೆ ಕಾರಣ ಇದು ಬಹಳಷ್ಟು ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಇದನ್ನು ನಾವು ಬರೆದ ಸರಳವಾದ ವಿವರಣೆಯೊಂದಿಗೆ ಹೋಲಿಕೆ ಮಾಡಿದರೆ ಈ ಎರಡನ್ನೂ ಮಾನ್ಯ ಎಂದು ಹೇಳಬಹುದು ನಾನು ಏನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಎಂದರೆ ಎಲ್ಸಿಒಇ ಯ ಈ ಎರಡು ವಿಭಿನ್ನ ವ್ಯಾಖ್ಯಾನಗಳನ್ನು ತೋರಿಸಿ ನಾನು ಏನು ಹೇಳಲು ಹೊರಟಿದ್ದೇನೆ ಎಂದರೆ ಇದು ತುಂಬಾ ಉಪಯುಕ್ತವಾದ ಮಾಪನವಾಗಿದೆ ಎಂದು ಹೇಳುತ್ತೇನೆ ಹೌದು ಎಲ್ಸಿಒಇ ಒಂದು ಉತ್ತಮ ಮಾಪನ ಆಗಿದೆ ಇದು ವಿಭಿನ್ನ ಶಕ್ತಿ ಸ್ಥಾಪನೆಗಳ ಶಕ್ತಿಯನ್ನು ಹೋಲಿಸಲು ಒಂದು ಒಳ್ಳೆಯ ವೇದಿಕೆಯಾಗಿದೆ ಸಹಜವಾಗಿ ವಿಭಿನ್ನ ಶಕ್ತಿಯ ಮೂಲಗಳನ್ನು ಬಳಸಿಕೊಂಡು ನಿಮಗೆ ತಿಳಿದಿರುವ ಸ್ಥಾಪನೆಗಳು ನೀಡಲಾದ ಮತ್ತು ಮಾನ್ಯವಾಗಿರುವ ಎಲ್ಲವನ್ನು ಇದರ ಸಹಾಯದಿಂದ ಹೋಲಿಕೆ ಮಾಡಬಹುದಾಗಿದೆ ಆದರೆ ಎಲ್ಸಿಒಇ ಅನ್ನು ಹೋಲಿಸುವ ಮೊದಲು ಎಲ್ಸಿಒಇ ಅನ್ನು ಹೇಗೆ ಲೆಕ್ಕಹಾಕಲಾಗಿದೆ ಎಲ್ಸಿಒಇ ಲೆಕ್ಕಾಚಾರಕ್ಕೆ ಬಳಸಿಕೊಳ್ಳುವ ಅಂಶಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದು ಸಹ ಬಹಳ ಮುಖ್ಯ ಆಗಿದೆ ನಾನು ಎಲ್ಲಾ ಈ ಸವಕಳಿಯನ್ನುಈ ಬಡ್ಡಿದರವನ್ನು ಈ ಎಲ್ಲವನ್ನು ಗಣನೆಗೆ ತೆಗೆದುಕೊಳ್ಳುತ್ತೇನೆ ಮತ್ತು ನನ್ನ ವೆಚ್ಚವು ವಾಸ್ತವವಾಗಿ ಕಡಿಮೆ ಆಗಿದೆ ಅದು ವ್ಯವಸ್ಥೆಯ ಅವನತಿಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಯಾರಾದರೂ ಬಂದು ಈ ರೀತಿ ಹೇಳಿದರೆ ಅದು ಒಂದು ಮಾರ್ಗವಾಗಿದೆ ಇನ್ನೊಬ್ಬ ವ್ಯಕ್ತಿ ಬಂದು ಈ ರೀತಿ ಹೇಳಬಹುದು ಅವನು ತನ್ನ ಸವಕಳಿಯನ್ನು ಗಣನೆಗೆ ತೆಗೆದುಕೊಳ್ಳದ ಸರಳ ಸೂತ್ರವನ್ನು ಬಳಸುತ್ತಾನೆ ಸಾಲ ಪಾವತಿಯ ಮೇಲಿನ ಬಡ್ಡಿಯಿಂದಾಗಿ ಅವನು ತೆರಿಗೆ ರಿಯಾಯಿತಿಯನ್ನು ತೆಗೆದುಕೊಳ್ಳುವುದಿಲ್ಲ ಅವನು ಕೇವಲ ಸಾಲ ಪಾವತಿಯನ್ನು ತೋರಿಸುತ್ತಾನೆ ಮತ್ತು ಅವನು ವೆಚ್ಚವು ಹೆಚ್ಚಾಗಲಿದೆ ಎಂದು ಹೇಳುತ್ತಾನೆ ನನ್ನ ಸಿಸ್ಟಮ್ ಸಮಯದೊಂದಿಗೆ ಕ್ಷೀಣಿಸುತ್ತದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಅವನು ತುಂಬಾ ಪ್ರಾಮಾಣಿಕನಾಗಿರುತ್ತಾನೆ ಅವನು ತುಂಬಾ ನ್ಯಾಯೋಚಿತನಾಗಿರುತ್ತಾನೆ ಮತ್ತು ಅವನು ಈ ಎಲ್ಲವನ್ನು ಪರಿಗಣಿಸುತ್ತಿದ್ದಾನೆ ಈಗ ವಿಭಿನ್ನ ಅಂಶಗಳನ್ನು ಬಳಸಿ ಸಂಪೂರ್ಣ ವಿಭಿನ್ನವಾಗಿ ಲೆಕ್ಕಹಾಕಲಾದ ಈ ಎರಡು ಎಲ್ಸಿಒಇ ಗಳನ್ನು ಹೋಲಿಸುವುದು ನ್ಯಾಯವೇ ಆದ್ದರಿಂದ ನಾನು ಇಲ್ಲಿ ಮುಖ್ಯವಾಗಿ ಒತ್ತು ನೀಡುವ ಅಂಶವೇನೆಂದರೆ ಎಲ್ಸಿಒಇ ಅನ್ನು ಹೇಗೆ ಲೆಕ್ಕಹಾಕಲಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆಗಿದೆ ಎನ್ನುವುದೇ ಆಗಿದೆ ಬೆಲೆಗಳು ಮತ್ತು ಉದಾಹರಣೆಯನ್ನು ಹೋಲಿಸುವ ಮೊದಲು ಎಲ್ಸಿಒಇ ಲೆಕ್ಕಾಚಾರದ ವಿಧಾನವು ಒಂದೇ ಆಗಿದೆಯೆ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯ ಆಗಿದೆ ನಾನು ಅಂಶಗಳ ಬಗ್ಗೆ ಯೋಚಿಸುವುದನ್ನು ತಿಳಿದಿದ್ದೇನೆ ಉದಾಹರಣೆಗೆ ಸವಕಳಿ ಸಾಲ ಪಾವತಿ ಬಡ್ಡಿ ಅವನತಿ ಇವೆಲ್ಲವೂ ಆಗಿವೆ ಕೆಲವು ಸರ್ಕಾರಗಳು ನಿಮಗೆ ಸೌರಶಕ್ತಿ ಮತ್ತು ಪವನ ವಿದ್ಯುತ್ ಶಕ್ತಿ ಸ್ಥಾವರಗಳನ್ನು ಸ್ಥಾಪಿಸಲು ತೆರಿಗೆ ಸಾಲಗಳನ್ನು ನೀಡುತ್ತವೆ ತೆರಿಗೆ ಸಾಲ ಇದು ರಿಯಾಯಿತಿಯಲ್ಲ ಅಥವಾ ನೀವು ಬಡ್ಡಿಯನ್ನು ಪಾವತಿಸುತ್ತಿರುವುದರಿಂದ ನೀವು ಸಾಲ ಪಡೆಯುತ್ತೀರಿ ಎಂಬುದು ಅಲ್ಲ ಸತ್ಯ ಏನೆಂದು ನಾನು ಹೇಳಬಹುದೆಂದರೆ ನೀವು ಈ ಸ್ಥಾವರಗಳನ್ನು ಸ್ಥಾಪಿಸುತ್ತಿರುವುದೇ ಈ ಸಲ ನೀಡುವುದಕ್ಕೆ ಕಾರಣವಾಗಿದೆ ಸೌರ ಫಲಕವನ್ನು ಅಳವಡಿಸಿಕೊಳ್ಳುವ ಜನರು ಕ್ಯಾಲಿಫೋರ್ನಿಯಾದಲ್ಲಿ ತಮ್ಮ ವಿದ್ಯುತ್ ಬಿಲ್ಗೆ ರಿಯಾಯಿತಿ ಪಡೆಯುತ್ತಾರೆ ಆರ್ ಸರಿಯಾದ ರಿಯಾಯಿತಿ ದರದ ಆಯ್ಕೆ ಆಗಿದೆ ಇದು ಅನಿಯಂತ್ರಿತವಾಗಿರಬಹುದು ಇದು ವ್ಯಕ್ತಿನಿಷ್ಠವಾಗಬಹುದು ಮತ್ತು ನಿಮ್ಮ ಎಲ್ಸಿಒಇ ಯ ಮೌಲ್ಯವನ್ನು ಬದಲಾಯಿಸುವಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಈ ಎಲ್ಲವನ್ನು ಸರಿಯಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಈಗ ನಾನು ವಿದ್ಯುತ್ ಅಥವಾ ಕ್ಷಮಿಸಿ ವಿದ್ಯುತ್ ಶಕ್ತಿಯ ಪ್ರಮಾಣದ ಎಲ್ಸಿಒಇ ಅನ್ನು ಬರೆದರೆ ಜೀವಮಾನದ ವೆಚ್ಚಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಏನಾಗಲಿದೆ ಇದು ಪ್ರತಿ ಮೆಗಾವ್ಯಾಟ್ ಗಂಟೆಗೆ ಕಿಲೋವ್ಯಾಟ್ ಗಂಟೆಗೆ ಇರಲಿದೆ ಇದು ಕಿಲೋವ್ಯಾಟ್ ಗಂಟೆಗೆ ಡಾಲರ್ ಆಗಲಿದೆ ಮತ್ತು ಇದು ಡಾಲರ್ ಆಗಿರುತ್ತದೆ ಇದು ರಿಯಾಯಿತಿ ಆಗಿದೆ ಇದನ್ನು ನೆನಪಿನಲ್ಲಿಡಿ ನೀವು ಇದನ್ನು ನೋಡಿದರೆ ಮತ್ತು ಇದು ಇಂದು ನಾನು ಹೊಂದಿರುವ ವಿದ್ಯುತ್ ಸ್ಥಾವರ ಎಂದು ನಾನು ಹೇಳಿದರೆ ಮತ್ತು ನಾವು ವಿದ್ಯುತ್ ಉತ್ಪಾದಿಸುತ್ತಿದ್ದೇವೆ ಅದನ್ನು ನಾನು ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದೇನೆ ನಾನು ಎಷ್ಟು ಶುಲ್ಕ ವಿಧಿಸುತ್ತೇನೆ ಈ ಸ್ಥಾವರವನ್ನು ಆರ್ಥಿಕವಾಗಿ ಲಾಭದಾಯಕವಾಗಿಸಲು ನನ್ನ ಗ್ರಾಹಕರಿಗೆ ನಾನು ವಿಧಿಸಬಹುದಾದ ಕನಿಷ್ಠ ವಿದ್ಯುತ್ ವೆಚ್ಚದ ಬಗ್ಗೆ ಚಿಂತನೆ ನಡೆಸುವಾಗ ಎಲ್ಸಿಒಇ ಅನ್ನು ಯೋಚಿಸಬಹುದು ಈ ಸ್ಥಾವರವನ್ನು ಲಾಭದಾಯಕವಾಗಿ ಉಳಿಸಲು ಈ ಪ್ಲಾಂಟನ್ನು ನಷ್ಟವಿಲ್ಲದಂತೆ ಮಾಡಲು ಅಥವಾ ಕಳೆದುಕೊಳ್ಳುವ ಪ್ರತಿಪಾದನೆಯ ರೀತಿ ಮಾಡದಿರಲು ಯೋಚಿಸಬಹುದು ನಾನು ಇದನ್ನು ನೋಡಿದರೆಇದು ನನ್ನ ಆದಾಯವಾಗಿದೆ ಆದಾಯವು ವೆಚ್ಚಕ್ಕೆ ಸಮನಾಗಿದ್ದರೆ ಆಗ ನಾನು ವೆಚ್ಚಕ್ಕಿಂತ ಕಡಿಮೆ ಲಾಭಕ್ಕಿಂತಲೂ ದೊಡ್ಡದಾಗಿ ಇರುತ್ತೇನೆ ನಾನು ಎಲ್ಸಿಒಇ ಬಗ್ಗೆ ಹೇಳಿದಂತೆ ನೀವು ಎಲ್ಸಿಒಇ ಅನ್ನು ಸಹಜವಾಗಿ ಶಕ್ತಿಯ ಕನಿಷ್ಠ ಸರಾಸರಿ ವೆಚ್ಚವೆಂದು ಸಹ ಯೋಚಿಸಬಹುದುಈ ಶುಲ್ಕವನ್ನು ಯಾರು ಬೇಕಾದರೂ ವಿಧಿಸಬಹುದು ಆದ್ದರಿಂದ ಶಕ್ತಿಯನ್ನು ಮಾರಾಟ ಮಾಡುವುದರಿಂದ ಗಳಿಸುವ ಆದಾಯವು ಶಕ್ತಿಯನ್ನು ಉತ್ಪಾದಿಸುವ ವೆಚ್ಚಕ್ಕೆ ಸಮವಾಗಿರುತ್ತದೆ ನಾವು ಆರಂಭಿಕ ವೆಚ್ಚವನ್ನು ನೋಡಿದ್ದೇವೆ ವಿವಿಧ ಅಂಶಗಳನ್ನು ನಾವು ನೋಡಿದ್ದೇವೆ ನಾವು ಏನೆಲ್ಲವನ್ನೂ ನೋಡಿದ್ದೇವೆ ನೀವು ಆದಾಯ ಮತ್ತು ವೆಚ್ಚಗಳನ್ನು ನೋಡಿದರೆ ನಾವು ಎಲ್ಲವನ್ನೂ ನೋಡಿದ್ದೇವೆ ಇಲ್ಲಿ ನಾನು ಅನುಸ್ಥಾಪನಾ ವೆಚ್ಚವನ್ನು ಬರೆಯುತ್ತೇನೆ ಇದರಲ್ಲಿ ಸಲಕರಣೆಗಳ ಕಾರ್ಮಿಕರ ವೆಚ್ಚಗಳು ಎಲ್ಲವೂ ಜೊತೆಗೆ ಪ್ರಸಕ್ತ ಆಗುತ್ತಿರುವ ವೆಚ್ಚಗಳು ಅದು ಕಾರ್ಯಾಚರಣೆ ನಿರ್ವಹಣೆ ಇಂಧನ ಸಾಲ ಅಥವಾ ಸಾಲ ಪಾವತಿ ತೆರಿಗೆ ಇತ್ಯಾದಿ ಬಹಳಷ್ಟು ವಿಷಯಗಳು ಆಗಿರಬಹುದು ನೀವು ಒಂದು ಕಂಪನಿ ಹೊಂದಿದ್ದರೆ ನೀವು ನಿಮ್ಮ ಷೇರುದಾರರಿಗೆ ಪಾವತಿಸಬೇಕಾದ ಲಾಭಾಂಶಗಳು ಆಗಿರಬಹುದು ಇವೆಲ್ಲವನ್ನೂ ನಾನು ಇಲ್ಲಿ ಬರೆಯುತ್ತೇನೆ ಆದಾಯ ಎಷ್ಟು ಆದಾಯವು ನಿಮ್ಮ ಶಕ್ತಿಯ ಸಮಯದ ಬೆಲೆ ಇದು ಕಿಲೋವ್ಯಾಟ್ ಗಂಟೆ ಮತ್ತು ಇದು ಪ್ರತಿ ಕಿಲೋವ್ಯಾಟ್ ಗಂಟೆಗೆ ಡಾಲರ್ ಆಗಿದೆ ಮತ್ತು ಇತರ ಆದಾಯಗಳೂ ಸಹ ಇರಬಹುದು ಮತ್ತು ತೆರಿಗೆ ಕ್ರೆಡಿಟ್ ಕಾರ್ಬನ್ ಕ್ರೆಡಿಟ್ಸ್ ಇತ್ಯಾದಿಗಳು ಇರಬಹುದು ಈಗ ಇದನ್ನು ನೋಡಿ ಇದೆಲ್ಲವೂ ಭವಿಷ್ಯಕ್ಕಾಗಿ ಮತ್ತು ನೀವು ಇದನ್ನು ನೋಡಿದರೆ ಇದು ಈಗ ಪ್ರಸ್ತುತಕ್ಕೆ ಆಗಿದೆ ಇದು ಈಗ ಇದು ಭವಿಷ್ಯಕ್ಕೆ ಆಗಿದೆ ಆದ್ದರಿಂದ ಇದು ಭವಿಷ್ಯಕ್ಕೆ ಆಗಿದ್ದರೆಈ ರಿಯಾಯತಿಯನ್ನು ಕೊಡಬೇಕು ರಿಯಾಯಿತಿ ದರವನ್ನು ಸರಿಯಾಗಿ ಬಳಸಿಕೊಂಡು ನಿವ್ವಳ ಪ್ರಸ್ತುತ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕು ನಾನು ಯಾವುದನ್ನೆಲ್ಲ ಇಲ್ಲಿ ತೋರಿಸುತ್ತಿದ್ದೇನೆ ಇವೆಲ್ಲವೂ ನಿಮ್ಮ ಎಲ್ಸಿಒಇ ಲೆಕ್ಕಾಚಾರಗಳ ಭಾಗವಾಗಬಹುದು ಎಂಬ ಅಂಶವನ್ನು ನೆನಪಿಡಬೇಕು ನಾವು ಎರಡು ಸ್ಥಾಪನೆಗಳನ್ನು ಹೋಲಿಸುವಾಗ ಎಲ್ಸಿಒಇ ಅನ್ನು ಲೆಕ್ಕಾಚಾರ ಮಾಡುವಾಗ ಸಂಯೋಜಿಸಲ್ಪಟ್ಟ ಅಂಶಗಳು ಎರಡು ಅನುಸ್ಥಾಪನೆಗಳಿಗೆ ಎರಡು ಎಲ್ಸಿಒಇ ಗಳನ್ನು ಹೋಲಿಸಲು ಒಂದೇ ಆಗಿರಬೇಕು ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಈ ವಿವರಣೆಯು ನಮ್ಮನ್ನು ಎಲ್ಸಿಒಇ ಮೇಲಿನ ಚರ್ಚೆಯ ಅಂತ್ಯಕ್ಕೆ ತರುತ್ತದೆ ಮತ್ತು ನಾವು ಏನು ಮಾಡಿದ್ದೇವೆಂದರೆ ನಾವು ಮತ್ತೊಂದು ಇಂಧನ ಎಕಾನಮಿಯ ಮಾಪನದ ಬಗ್ಗೆ ಚರ್ಚೆಯನ್ನು ಮುಗಿಸಿದ್ದೇವೆ ನಾನು ಇಂದು ಮಾತನಾಡಲು ಹೊರಟಿರುವ ಕೊನೆಯ ವಿಷಯ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆ ಆಗಿದೆ ನಾವು ಅದನ್ನು ಮುಗಿಸಲು ಸಾಧ್ಯವಾಗುವುದಿಲ್ಲ ಎಂದು ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಹೋಗುವುದಿಲ್ಲ ಆದರೆ ಇದು ಬಹಳ ಮಾದರಿ ವಿಧಾನವೆಂದು ನಾವು ಪರಿಚಯಿಸುತ್ತೇವೆ ಇದು ನಿಜವಾಗಿಯೂ ಒಂದು ಮಾಪನ ಅಲ್ಲ ಇದು ಎಲ್ಸಿಒಇ ಯಂತಹ ಅಂಶವಲ್ಲ ಅದು ವ್ಯಾಖ್ಯಾನವನ್ನು ಹೊಂದಿಲ್ಲ ಇದು ಗಣಿತದ ಅಭಿವ್ಯಕ್ತಿಯಂತೆ ಇಲ್ಲಇದರಲ್ಲಿ ಗಣಿತದ ಲೆಕ್ಕಾಚಾರಗಳು ಇಲ್ಲ ಇದು ವಿಶ್ಲೇಷಣಾತ್ಮಕ ಆಗಿದೆ ನಾವು ಪ್ರಾರಂಭಿಸುವ ಮೊದಲು ಅದು ಇನ್ಪುಟ್ ಔಟ್ಪುಟ್ ವಿಶ್ಲೇಷಣಾ ವಿಧಾನವು ಎಕಾನಮಿ ಕ್ಷೇತ್ರದಲ್ಲಿ ಬಹಳ ಮಾದರಿ ವಿಧಾನವಾಗಿದೆ ಇದನ್ನು ಮೊದಲು ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞರು ಪ್ರಸ್ತಾಪಿಸಿದರು ಅವರ ಹೆಸರು ವಾಸಿಲಿ ಲಿಯೊಂಟಿಫ್ ಆಗಿದೆ ವಾಸಿಲಿ ಲಿಯೊಂಟಿಫ್ ಇದನ್ನು 1950 ರ ದಶಕದಲ್ಲಿ ಪ್ರಸ್ತಾಪಿಸಿದರು ಮತ್ತು ಇದು ಎಕಾನಮಿಕ್ಸ್ ನಲ್ಲಿ ಒಂದು ಸೂಕ್ಷ್ಮ ಗಣಿತದ ಮಾದರಿಯ ಮೊದಲ ಯಶಸ್ವಿ ಅನುಷ್ಠಾನ ಎಂದು ನಾನು ಹೇಳುತ್ತೇನೆ ಮತ್ತು ನಾವು ಈ ಮೂಲಕ ಹೋಗುವಾಗ ಈ ವಿಧಾನದ ಸೌಂದರ್ಯವು ಅದರ ಸರಳತೆಯಲ್ಲಿದೆ ಇದು ತುಂಬಾ ಶಕ್ತಿಯುತವಾಗಿದೆ ಆದರೆ ಇದು ತುಂಬಾ ಸರಳವಾಗಿದೆ ಮತ್ತು ಸೌಂದರ್ಯವು ಅಲ್ಲಿಯೇ ಇರುತ್ತದೆ ಒಂದು ರಾಷ್ಟ್ರದ ಬಗ್ಗೆ ಯೋಚಿಸಿದರೆ ನಾವು ಅದರ ಬಗ್ಗೆ ಮಾತನಾಡೋಣ ಉದಾಹರಣೆಗೆ ಭಾರತದಲ್ಲಿಯೂ ಸಹ ರಾಷ್ಟ್ರೀಯ ಆರ್ಥಿಕತೆಯು ಸಾಮಾನ್ಯವಾಗಿ ಹಲವಾರು ಕ್ಷೇತ್ರಗಳಾಗಿ ವಿಭಜನೆಯಾಗುತ್ತದೆ ಭಾರತವು 100 ರಿಂದ 130 ಇಂತಹ ಕ್ಷೇತ್ರಗಳನ್ನು ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ ಹಾಗಾದರೆ ಈ ಕ್ಷೇತ್ರಗಳು ಏನಾಗಿರಬಹುದು ಕ್ಷೇತ್ರಗಳು ಕೃಷಿಯಾಗಬಹುದು ಸಾರಿಗೆ ಇಂಧನ ಬ್ಯಾಂಕಿಂಗ್ ಬಹಳಷ್ಟು ವಸ್ತುಗಳನ್ನು ಉತ್ಪಾದನೆ ಶಕ್ತಿಯನ್ನು ಸಹ ವಿವಿಧ ಭಾಗವಾಗಿ ವಿಂಗಡಿಸಬಹುದು ವಿದ್ಯುತ್ ನಿಂದ ಹಿಡಿದು ಕಲ್ಲಿದ್ದಲವರೆಗೆ ಮತ್ತು ಹೀಗೆ ವಿಂಗಡಿಸಬಹುದು ಎಂದು ನಮಗೆ ತಿಳಿದಿದೆ ಮಾಹಿತಿ ತಂತ್ರಜ್ಞಾನ ಹೀಗೆ ಮತ್ತು ಮುಂದಕ್ಕೆ ಬಹಳಷ್ಟು ಕ್ಷೇತ್ರಗಳಿವೆ ನೀವು ಈ ಆರ್ಥಿಕ ಕ್ಷೇತ್ರಗಳ ಬಗ್ಗೆ ಯೋಚಿಸಿದರೆ ಮತ್ತು ರಾಷ್ಟ್ರೀಯ ಆರ್ಥಿಕತೆಯ ಭಾಗವಾಗಿರುವ ಹಲವಾರು ಕ್ಷೇತ್ರಗಳನ್ನು ನಾನು ಬರೆಯುತ್ತೇನೆ ಮತ್ತು ಅವುಗಳಲ್ಲಿ ಒಂದರ ಬಗ್ಗೆ ಮಾತ್ರ ನಾವು ಮಾತನಾಡೋಣ ಈಗ ಅವುಗಳಲ್ಲಿ ಕೆಲವನ್ನು ತೆಗೆದುಕೊಳ್ಳೋಣ ನಾವು ಉದಾಹರಣೆಗೆ ಭಾರತವನ್ನು ತೆಗೆದುಕೊಂಡರೆ ಮತ್ತು ನಾನು ಅಂತಹ ನಾಲ್ಕು ವಲಯಗಳನ್ನು ತೆಗೆದುಕೊಳ್ಳುತ್ತೇನೆ ಸಾರ್ವಜನಿಕ ಸೇವೆಗಳು ಉತ್ಪಾದನೆ ಶಕ್ತಿಯನ್ನು ತೆಗೆದುಕೊಳ್ಳುತ್ತೇನೆ ಏಕೆಂದರೆ ನಾವು ಇಲ್ಲಿ ಅದರ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಭಾರತದಲ್ಲಿ ಕೃಷಿಯನ್ನು ಮುಖ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನಾಲ್ಕು ಪ್ರಮುಖ ಕ್ಷೇತ್ರಗಳಲ್ಲಿ ನಾವು ಸಾರ್ವಜನಿಕ ಸೇವೆಯ ಬಗ್ಗೆ ಮಾತನಾಡುವಾಗ ಬ್ಯಾಂಕಿಂಗ್ ಪೋಸ್ಟ್ ಆಫೀಸ್ನಂತಹ ಯಾವುದೇ ಸೇವೆಯ ಬಗ್ಗೆ ನಾವು ಮಾತನಾಡುತ್ತೇವೆ ನೀವು ಇದನ್ನು ನೋಡಿದರೆ ಈ ಎಲ್ಲಾ ಕ್ಷೇತ್ರಗಳು ಔಟ್ಪುಟ್ಗಳನ್ನು ಹೊಂದಿವೆ ಆದರೆ ಹೆಚ್ಚು ಮುಖ್ಯವಾದುದು ಪ್ರತಿಯೊಂದು ವಲಯಗಳ ಉತ್ಪಾದನೆಯ ವಲಯವಾಗಿದೆ ನೀವು ಯಾವುದೇ ವಲಯವನ್ನು ತೆಗೆದುಕೊಂಡರೆ ಆ ವಲಯದ ಉತ್ಪಾದನೆಯು ಇತರ ವಲಯಗಳಿಗೆ ಇನ್ಪುಟ್ ಆಗಿ ಹೋಗುತ್ತದೆ ಉದಾಹರಣೆಗೆ ನಾವು ಕೃಷಿಯನ್ನು ತೆಗೆದುಕೊಳ್ಳೋಣ ಎಲ್ಲಾ ಕ್ಷೇತ್ರಗಳ ಉತ್ಪಾದನೆಯು ಮೊದಲು ಆರ್ಥಿಕತೆಗೆ ಕೊಡುಗೆ ನೀಡುತ್ತದೆ ಎಂದು ನಾನು ಹೇಳಿದ್ದನ್ನು ಇಲ್ಲಿ ಬರೆಯುತ್ತೇನೆ ಆದರೆ ಮುಖ್ಯವಾಗಿ ನಾನು ಹೇಳಲು ಬಯಸುವುದು ಯಾವುದೇ ವಲಯದ ಉತ್ಪಾದನೆ ಅಥವಾ ಔಟ್ಪುಟ್ ಭಾಗಶಃ ಉತ್ಪಾದನೆಯಿಂದ ಸ್ವತಃ ಮತ್ತು ಇತರ ಕ್ಷೇತ್ರಗಳನ್ನು ಪ್ರಕ್ರಿಯೆಗೊಳಿಸಿ ಬಳಸಲ್ಪಡುತ್ತದೆ ಭಾಗಶಃ ಬಳಸಿದ ಕೆಲವು ಉತ್ಪಾದನಾ ಪ್ರಕ್ರಿಯೆಗಳು ಮತ್ತು ಇತರ ಕ್ಷೇತ್ರಗಳಿಗೆ ನಾನು ಇದನ್ನು ಒತ್ತಿಹೇಳುತ್ತೇನೆ ಈಗ ಕೃಷಿಯನ್ನು ಗಣನೆಗೆ ತೆಗೆದುಕೊಳ್ಳೋಣ ಉದಾಹರಣೆಗೆ ಕೃಷಿಯು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದು ನಮಗೆ ತಿಳಿದಿದೆ ಆದರೆ ಈಗ ನೀವು ಅದನ್ನು ನೋಡಿದರೆ ಕೃಷಿಗೆ ಏನಾಗುತ್ತದೆ ಶಕ್ತಿಯ ಉತ್ಪಾದನೆಯಾದ ಮೊದಲನೆಯ ಔಟ್ಪುಟ್ ಕೃಷಿಗೆ ಹೋಗುತ್ತದೆ ಏಕೆಂದರೆ ನಮಗೆ ಕೃಷಿ ಯಂತ್ರೋಪಕರಣಗಳು ಬೇಕಾಗುತ್ತವೆ ನಮಗೆ ಕೊಯ್ಲು ಮಾಡುವವರು ಬೇಕು ನಮಗೆ ಟ್ರಾಕ್ಟರುಗಳು ಬೇಕು ಮತ್ತು ಬೆಳೆ ಕೊಯ್ಲು ಮಾಡಿದ ನಂತರ ನಾವು ಅದನ್ನು ಅಂತಿಮವಾಗಿ ಮಾರುಕಟ್ಟೆಗೆ ಸಾಗಿಸಬೇಕಾಗಿದೆ ಅಂತಿಮವಾಗಿ ಬಳಕೆದಾರರಿಗೆ ತಲುಪಬೇಕಾಗುತ್ತದೆ ಆದ್ದರಿಂದ ಕೃಷಿ ಉದ್ಯಮಕ್ಕೆ ಶಕ್ತಿಯಿಂದ ಇನ್ಪುಟ್ ಅಗತ್ಯವಿದೆ ಮತ್ತು ನಾವು ನಮ್ಮ ಚರ್ಚೆಯನ್ನು ಎನರ್ಜಿ ಎಕಾನಮಿಯ ಬಗ್ಗೆ ಪ್ರಾರಂಭಿಸಿದಾಗ ಯಾವುದೇ ವಲಯದ ಬಹುತೇಕ ಉತ್ಪಾದನೆಗೆ ಅಥವಾ ಏನನ್ನು ಉತ್ಪಾದಿಸಬೇಕಾದರೂ ಶಕ್ತಿಯ ಅಗತ್ಯವಿರುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಶಕ್ತಿಯು ವಾಸ್ತವವಾಗಿ ಇನ್ಪುಟ್ ಔಟ್ಪುಟ್ಗಳಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಇನ್ಪುಟ್ ಪಾತ್ರ ವಹಿಸುತ್ತದೆ ಎಂದು ನಾವು ನೋಡುತ್ತೇವೆ ಉತ್ಪಾದನೆಯು ಕೃಷಿಗೆ ಒಂದು ಇನ್ಪುಟ್ ಅನ್ನು ರೂಪಿಸುತ್ತದೆಯೇ ಸಹಜವಾಗಿ ರೂಪಿಸುತ್ತದೆ ಏಕೆಂದರೆ ಈ ಎಲ್ಲಾ ಸಾಧನಗಳು ಅಂದರೆ ಕೊಯ್ಲು ಮಾಡುವ ಯಂತ್ರಗಳು ಕೃಷಿ ಯಂತ್ರೋಪಕರಣಗಳನ್ನು ಉತ್ಪಾದನಾ ಉದ್ಯಮದಿಂದ ಉತ್ಪಾದಿಸಲಾಗುತ್ತದೆ ಸೇವೆಯ ಬಗ್ಗೆ ಯೋಚನೆ ಮಾಡಿದರೆ ಅದು ಸಹ ಇನ್ಪುಟ್ ಆಗಿದೆಯೇ ಹೌದು ಏಕೆಂದರೆ ರೈತನು ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ನೀವು ಬೀಜಗಳಿಗಾಗಿ ಬೆಳೆಗಳಿಗೆ ಹಣವನ್ನು ಎರವಲು ಪಡೆಯಬೇಕಾಗಬಹುದು ಆದ್ದರಿಂದ ಬ್ಯಾಂಕಿಂಗ್ನಂತಹ ಸೇವಾ ಉದ್ಯಮವು ಒಂದು ಪಾತ್ರವನ್ನು ವಹಿಸುತ್ತದೆ ಮತ್ತು ಇದು ಕೃಷಿ ಕ್ಷೇತ್ರಕ್ಕೆ ಒಂದು ಇನ್ಪುಟ್ ಅನ್ನು ರೂಪಿಸುತ್ತದೆ ಮತ್ತು ಕೃಷಿಯ ಬಗ್ಗೆ ಯೋಚನೆ ಮಾಡಿದರೆಇದು ಕೂಡ ಹೌದು ಏಕೆಂದರೆ ಕೃಷಿ ಉತ್ಪನ್ನದ ಒಂದು ಭಾಗ ಅಥವಾ ಕೃಷಿ ಉತ್ಪಾದನೆಯ ಒಂದು ಭಾಗವು ಬೀಜಗಳನ್ನು ರೂಪಿಸುತ್ತದೆ ಆದ್ದರಿಂದ ಇದು ಮುಖ್ಯವಾಗಿದೆ ಎಲ್ಲಾ ಇತರ ಕ್ಷೇತ್ರಗಳ ಈ ಎಲ್ಲಾ ಉತ್ಪಾದನೆಯು ಕೃಷಿ ಕ್ಷೇತ್ರಕ್ಕೆ ಇನ್ಪುಟ್ ಆಗಿರುವುದನ್ನು ನೀವು ನೋಡಬಹುದು ಮತ್ತು ಈ ರೀತಿಯ ಹಲವಾರು ಇತರ ಉದಾಹರಣೆಗಳಿವೆ ಉಕ್ಕು ಮತ್ತು ಆಟೋಮೊಬೈಲ್ಗಳು ಎರಡು ವಿಭಿನ್ನ ವಲಯಗಳಾಗಿವೆ ಆದರೆ ಉಕ್ಕಿನ ಉತ್ಪಾದನೆಯು ಆಟೋಮೊಬೈಲ್ಗೆ ಇನ್ಪುಟ್ ಅನ್ನು ರೂಪಿಸುತ್ತದೆ ಉದಾಹರಣೆಗೆ ವಿದ್ಯುತ್ ಎಲ್ಲಾ ಕೈಗಾರಿಕಾ ಕ್ಷೇತ್ರಗಳಿಗೆ ಹೋಗುತ್ತದೆ ಹಾಗೆ ವಿದ್ಯುತ್ ಸ್ಥಾವರಕ್ಕೆ ಕೂಡ ಹೋಗುತ್ತದೆ ವಿದ್ಯುತ್ ಸ್ಥಾವರದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿಯು ವಿದ್ಯುತ್ ಸ್ಥಾವರಕ್ಕೆ ಅದರ ಕೆಲವು ಉಪಕರಣಗಳನ್ನು ಚಾಲೂ ಮಾಡಲು ಹೋಗುತ್ತದೆ ಇದು ಒಂದು ಉದಾಹರಣೆಯಾಗಿದೆ ವಿದ್ಯುತ್ ಸ್ಥಾವರದಲ್ಲಿ ಉತ್ಪತ್ತಿಯಾದ ವಿದ್ಯುಚ್ಛಕ್ತಿ ಸ್ಥಾವರದಲ್ಲಿನ ಉಪಕರಣಗಳನ್ನು ಚಾಲೂ ಮಾಡಲು ಮೊದಲು ಉಪಯೋಗವಾಗುತ್ತದೆ ನಂತರ ಇದು ಬಳಕೆದಾರರ ಉಪಯೋಗಕ್ಕೆ ಸಿಗುತ್ತದೆ ಮತ್ತು ಕೊನೆಯದಾಗಿ ಉಳಿದಿರುವ ವಿದ್ಯುಚ್ಛಕ್ತಿಯನ್ನು ಹೊರದೇಶಗಳಿಗೆ ಮಾರಾಟ ಮಾಡಲಾಗುತ್ತದೆ ನಾವು ಆರ್ಥಿಕತೆಯನ್ನು ನೋಡಿದರೆ ಮತ್ತು ಆರ್ಥಿಕತೆಯ ವಿವಿಧ ಕ್ಷೇತ್ರಗಳನ್ನು ನೋಡಿದರೆ ನಿಮಗೆ ತಿಳಿದಿದೆ ಅದನ್ನು ಹೇಳಲು ಈ ರೀತಿಯ ಪ್ರಯತ್ನಗಳನ್ನು ಮಾಡುತ್ತ ಇದ್ದೇನೆ ಯಾವುದೇ ವಲಯದ ಉತ್ಪಾದನೆಯನ್ನು ಕೆಲವು ಅಥವಾ ಎಲ್ಲಾ ಇತರ ವಲಯಗಳು ಮತ್ತು ವಲಯವು ಸ್ವತಃ ಬಳಸುತ್ತದೆ ಮತ್ತು ಅದರ ನಂತರ ಉಳಿದಿರುವುದು ಗ್ರಾಹಕರು ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳಲು ಮತ್ತು ರಫ್ತುಗಾಗಿ ಲಭ್ಯವಿರುತ್ತದೆ ಉದಾಹರಣೆಗೆ ಕೃಷಿ ಉದ್ಯಮದ ಬೆಳೆಗಳು ಅಥವಾ ನಾವು ಮೊದಲು ಉತ್ಪಾದಿಸುವ ಬೆಳೆಯು ನಮ್ಮ ಜನಸಂಖ್ಯೆಯನ್ನು ಪೋಷಿಸಬೇಕಾಗಿರುವುದು ಅದರ ನಂತರವೇ ನಾವು ಅದನ್ನು ರಫ್ತು ಮಾಡುವ ಬಗ್ಗೆ ಯೋಚಿಸಬಹುದು ಉತ್ಪತ್ತಿಯಾಗುವ ಶಕ್ತಿಯು ಮೊದಲು ಅಸ್ತಿತ್ವದಲ್ಲಿರುವ ಮೂಲಸೌಕರ್ಯದ ಪರವನ್ನು ಚಲಾಯಿಸಬೇಕು ಮತ್ತು ನಂತರ ಅದು ಅಂತಿಮ ಬಳಕೆದಾರರಿಗೆ ಬರುತ್ತದೆ ಮತ್ತು ನಂತರ ಅಂತಿಮವಾಗಿ ನಾವು ದೇಶದ ಹೊರಗಡೆ ಶಕ್ತಿಯನ್ನು ಮಾರಾಟ ಮಾಡುವ ಬಗ್ಗೆ ಯೋಚಿಸಬಹುದು ಆದ್ದರಿಂದ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳ ಬಗ್ಗೆ ಮತ್ತು ಅವು ಹೇಗೆ ಪರಸ್ಪರ ಅವಲಂಬಿತವಾಗಿವೆ ಎಂಬುದರ ಕುರಿತಾದ ನಮ್ಮ ಚರ್ಚೆಯನ್ನು ನಾವು ಇಂದು ಇಲ್ಲಿಗೆ ನಿಲ್ಲಿಸುತ್ತೇವೆ ಮುಂದಿನ ತರಗತಿಯಲ್ಲಿ ನಾವು ಹೆಚ್ಚಿನ ವಿವರಗಳನ್ನು ಮಾತನಾಡುತ್ತೇವೆ ಮತ್ತು ವಾಸಿಲಿ ಲಿಯೊಂಟಿಫ್ ಪ್ರಸ್ತಾಪಿಸಿದ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆ ಏನು ಎಂದು ತೋರಿಸಲು ನಾವು ಒಂದು ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ತುಂಬಾ ಧನ್ಯವಾದಗಳು ಶುಭದಿನ